ವೇಗವರ್ಧಕ ಚಾರ್ಜ್ನಿಂದ ವಿಕಿರಣ I ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಕೋರ್ಸ್ಗೆ ಈ ಪರಿಚಯದ ಅಂತಿಮ ಉಪನ್ಯಾಸವಾಗಿದೆ ನೀವು ಈ ಕೋರ್ಸ್ನಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಬಗ್ಗೆ ಮ್ಯಾಗ್ನೆಟೋಸ್ಟಾಟಿಕ್ಸ್ ಬಗ್ಗೆ ಕಲಿತಿದ್ದೀರಿ ನಂತರ ನಾವು ಡೈನಾಮಿಕ್ಸ್ ಭಾಗಕ್ಕೆ ಬಂದಿದ್ದೇವೆ ಮತ್ತು ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳು ಸಮಯದೊಂದಿಗೆ ಬದಲಾಗಿದಾಗ ಪರಸ್ಪರ ಹೇಗೆ ಏರಿಕೆಯಾಗುತ್ತವೆ ಎಂಬುದನ್ನು ನೀವು ಕಲಿತಿದ್ದೀರಿ ಅವರು ಹೇಗೆ ಪರಸ್ಪರ ಬೆಂಬಲಿಸುತ್ತಾರೆ ಮತ್ತು ವಿಕಿರಣವನ್ನು ಉಂಟುಮಾಡುವ ಹರಡಬಹುದಾದ ಮತ್ತು ವಿಕಿರಣ ಎಂದು ಕರೆಯಲ್ಪಡುವ ಅಡಚಣೆಯನ್ನು ಹೇಗೆ ಹೆಚ್ಚಿಸುತ್ತಾರೆ ಎಂಬುದನ್ನು ಸಹ ನಾವು ಕಲಿತಿದ್ದೇವೆ ಈ ವಿಕಿರಣವು ಹೇಗೆ ಉದ್ಭವಿಸುತ್ತದೆ ಎಂಬುದನ್ನು ನಾವು ನೋಡುವವರೆಗೆ e m ಸಿದ್ಧಾಂತದ ಯಾವುದೇ ಕೋರ್ಸ್ ಪೂರ್ಣಗೊಳ್ಳುವುದಿಲ್ಲ ಆದ್ದರಿಂದ ಈ ಅಂತಿಮ ಉಪನ್ಯಾಸದಲ್ಲಿ ನಾನು ನಿಮಗೆ ವಿದ್ಯುತ್ಕಾಂತೀಯ ವಿಕಿರಣವು ಹೇಗೆ ಉದ್ಭವಿಸುತ್ತದೆ ಎಂಬುದರ ಗುಣಾತ್ಮಕ ವಿವರಣೆಯನ್ನು ನೀಡಲಿದ್ದೇನೆ ನಿಮ್ಮ ಹನ್ನೊಂದನೇ ಹನ್ನೆರಡನೇ ತರಗತಿಯಲ್ಲಿ ನಿರ್ದಿಷ್ಟವಾಗಿ ಬೋರ್ನ ಮಾದರಿಗೆ ಸಂಬಂಧಿಸಿದಂತೆ ಯಾವುದೇ ವೇಗವರ್ಧಕ ಚಾರ್ಜ್ ಹೊರಸೂಸುತ್ತದೆ ಎಂದು ನೀವೆಲ್ಲರೂ ಕೇಳಿದ್ದೀರಿ ಆದ್ದರಿಂದ ಬೋರ್ನ ಮಾದರಿಯಲ್ಲಿ ಪರಮಾಣು ಅಸ್ಥಿರವಾಗಿರುತ್ತದೆ ಕಕ್ಷೆಯಲ್ಲಿ ಚಲಿಸುವ ಆ ಚಾರ್ಜ್ ವಿಕಿರಣಗೊಂಡರೆ ಅದು ವೇಗಗೊಳ್ಳುತ್ತದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾನು ತೋರಿಸಲು ಬಯಸುತ್ತೇನೆ ಚಾರ್ಜ್ನ ವೇಗವರ್ಧನೆಯು ವಿಕಿರಣಕ್ಕೆ ಹೇಗೆ ಕಾರಣವಾಗುತ್ತದೆ ಪ್ರಾರಂಭಿಸಲು ವೇಗವರ್ಧಕವಲ್ಲದ ಚಾರ್ಜ್ ಏಕೆ ವಿಕಿರಣಗೊಳ್ಳಬಾರದು ಎಂದು ನೋಡೋಣ ಆದ್ದರಿಂದ ಸ್ಥಿರ ವೇಗದ v ಯೊಂದಿಗೆ ಚಲಿಸುವ ಚಾರ್ಜ್ q ಪಾಯಿಂಟ್ ಚಾರ್ಜ್ q ಅನ್ನು ನೋಡೋಣ ಅದು ಅಂತಹ ನಾನು ಈ ಉಪನ್ಯಾಸವನ್ನು ಬೆಳಕಿನ ವೇಗವಾದ c ಗಿಂತ ಕಡಿಮೆಯಿರುವ v ಯ ಪರಿಮಾಣದ ಮೇಲೆ ಕೇಂದ್ರೀಕರಿಸಲಿದ್ದೇನೆ ಹಿಂದಿನ ಉಪನ್ಯಾಸಗಳಲ್ಲಿ ಅಥವಾ ನಿಯೋಜನೆಗಳಲ್ಲಿ ಚಲಿಸುವ ಚಾರ್ಜ್ ಅದರ ಸುತ್ತಲೂ ಕಾಂತೀಯ ಕ್ಷೇತ್ರವನ್ನು ರಚಿಸುವುದನ್ನು ನೀವು ನೋಡಿದ್ದೀರಿ ಆದ್ದರಿಂದ ನಾವು ಧನಾತ್ಮಕ ಎಂದು ತೆಗೆದುಕೊಳ್ಳುವ ಈ ಶುಲ್ಕ q ಅದು ಸರಿಯಾದ ದಿಕ್ಕಿನಲ್ಲಿ ಚಲಿಸುತ್ತಿದೆ ಎಂದು ಭಾವಿಸೋಣ ಅದು B ಫೀಲ್ಡ್ ಅನ್ನು ಹೊಂದಿರುತ್ತದೆ ಅದು ಮೇಲೆ ಹೊರಬರುತ್ತದೆ ಮತ್ತು ಕೆಳಗೆ ಹೋಗುತ್ತದೆ ಮತ್ತು ನೀವು ದೂರ ಹೋದಂತೆ ಕ್ಷೇತ್ರದ ಪ್ರಮಾಣವು ಚಿಕ್ಕದಾಗುತ್ತದೆ ಯಾವುದೂ ಕಡಿಮೆ ಇಲ್ಲ ಮತ್ತು ಉತ್ತಮ ಅಂದಾಜಿಗೆ ನಾನು e ಫೀಲ್ಡ್ ಅನ್ನು ರೇಡಿಯಲ್ ಔಟ್ ಎಂದು ತೆಗೆದುಕೊಳ್ಳಬಹುದು ಇದು v ಪ್ರಮಾಣಕ್ಕೆ c ಗಿಂತ ತುಂಬಾ ಕಡಿಮೆಯಾಗಿರುತ್ತದೆ ಆದ್ದರಿಂದ ನೀವು ಗಮನಿಸುವುದು ಏನೆಂದರೆ ಪಾಯಿಂಟಿಂಗ್ ವೆಕ್ಟರ್ s ಅದು ಶಕ್ತಿಯನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಆದ್ದರಿಂದ ವಿಕಿರಣಗೊಳ್ಳುವುದಿಲ್ಲ ಅದನ್ನು ನೋಡುವ ಇನ್ನೊಂದು ಅತ್ಯಂತ ಒರಟು ಮಾರ್ಗವಿದೆ ಮತ್ತು ಅದು ಇದು ಈ ಚಾರ್ಜ್ ವೇಗ ಸ್ಥಿರ ವೇಗ v ಯೊಂದಿಗೆ ಚಲಿಸುತ್ತಿದ್ದರೆ ನಾವು ಈ ಚಾರ್ಜ್ಗೆ ಫ್ರೇಮ್ ಅನ್ನು ಲಗತ್ತಿಸೋಣ ರೆಡ್ ಲೈನ್ x y z ನಂತೆ ನಾನು ಚೌಕಟ್ಟನ್ನು ಮಾಡೋಣ ಮತ್ತು ಈ ಫ್ರೇಮ್ ಸಹ ಸ್ಥಿರ ವೇಗದ v ಯೊಂದಿಗೆ ಚಲಿಸುತ್ತಿದೆ ಮತ್ತು ಇಲ್ಲಿ ನನ್ನ ನೆಲದ ಚೌಕಟ್ಟು ಇದೆ ಆದ್ದರಿಂದ ಈ ನೆಲದ ಚೌಕಟ್ಟಿಗೆ ಸಂಬಂಧಿಸಿದಂತೆ ಫ್ರೇಮ್ v ವೇಗದಲ್ಲಿ ಚಲಿಸುತ್ತದೆ ಆದಾಗ್ಯೂ ಫ್ರೇಮ್ ಚಲಿಸುವ ಈ ಕೆಂಪು ಚೌಕಟ್ಟಿನಲ್ಲಿ ವಿಶ್ರಾಂತಿ ಸಮಯದಲ್ಲಿ ಚಾರ್ಜ್ ಆಗುತ್ತದೆ ಮತ್ತು ಆದ್ದರಿಂದ ಈ ಚಾರ್ಜ್ನಿಂದಾಗಿ ವಿದ್ಯುತ್ ಕ್ಷೇತ್ರವು ರೇಡಿಯಲ್ ಆಗಿ ಹೊರಕ್ಕೆ ಹೋಗುತ್ತದೆ ಮತ್ತು ಯಾವುದೇ ಕಾಂತೀಯ ಕ್ಷೇತ್ರವಿಲ್ಲ ಮತ್ತು ಆದ್ದರಿಂದ ವಿಕಿರಣವಿಲ್ಲ ಆದ್ದರಿಂದ ಚಲಿಸುವ ಚೌಕಟ್ಟಿನಲ್ಲಿ ವಿಕಿರಣವಿಲ್ಲ ಎಂದು ಬರೆಯೋಣ ಆದಾಗ್ಯೂ ಈ ಚೌಕಟ್ಟು ಸ್ಥಿರವಾದ ವೇಗದೊಂದಿಗೆ ನೆಲದ ಚೌಕಟ್ಟಿಗೆ ಸಂಬಂಧಿಸಿದಂತೆ ಚಲಿಸುತ್ತಿದೆ ಮತ್ತು ಆದ್ದರಿಂದ ಇದು ಜಡತ್ವದ ಚೌಕಟ್ಟಾಗಿದೆ ಮತ್ತು ಎರಡು ಚೌಕಟ್ಟಿನಲ್ಲಿರುವ ಭೌತಶಾಸ್ತ್ರವು ಒಂದೇ ಆಗಿರಬೇಕು ಮತ್ತು ಆದ್ದರಿಂದ ಇದು ಇದ್ದರೆ ಇದು ಚಲಿಸುವ ಚೌಕಟ್ಟಿನಲ್ಲಿ ಯಾವುದೇ ವಿಕಿರಣವಿಲ್ಲ ಎಂದು ಸೂಚಿಸುತ್ತದೆ ನೆಲದ ಚೌಕಟ್ಟಿನಲ್ಲಿ ಯಾವುದೇ ವಿಕಿರಣವಿಲ್ಲ ಎಂದು ಇದು ಸೂಚಿಸುತ್ತದೆ ಹೀಗೆ ನಿರಂತರ ವೇಗದಲ್ಲಿ ಚಾರ್ಜ್ಡ್ ಚಲಿಸುವಿಕೆಯು ವಿಕಿರಣಗೊಳ್ಳುವುದಿಲ್ಲ ವೇಗವರ್ಧಕ ಚಾರ್ಜ್ ವಿಕಿರಣವನ್ನು ಹೇಗೆ ನೀಡುತ್ತದೆ ಎಂಬುದನ್ನು ಈಗ ತೋರಿಸೋಣ ಆದ್ದರಿಂದ ಈಗ ನಾವು ತೋರಿಸಲು ಬಯಸುವುದು ವೇಗವರ್ಧಕ ಚಾರ್ಜ್ ವಿಕಿರಣವನ್ನು ನೀಡುತ್ತದೆ ನೀವು ಭೌತಶಾಸ್ತ್ರ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿಯಲ್ಲಿ ಮುಂದುವರಿದ ಕೋರ್ಸ್ ಮಾಡುವುದನ್ನು ಮುಂದುವರಿಸಿದರೆ ಸಂಭಾವ್ಯ ಮತ್ತು ಎಲ್ಲದರ ಮೂಲಕ ನೀವು ಗಣಿತದ ಕಠಿಣ ವ್ಯುತ್ಪನ್ನವನ್ನು ನೋಡುತ್ತೀರಿ ಇಲ್ಲಿ ವಿವರಣೆ ಬಹಳ ಗುಣಾತ್ಮಕವಾಗಿರಲಿದೆ ಆದ್ದರಿಂದ ನಾನು ವಿಕಿರಣವನ್ನು ಬಳಸಲಿರುವ ಪ್ರಮುಖ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳೋಣ ವಿಕಿರಣದಲ್ಲಿ ವಿದ್ಯುತ್ ಕ್ಷೇತ್ರ E ಮತ್ತು ಕಾಂತೀಯ ಕ್ಷೇತ್ರ B ಎರಡೂ ಪ್ರಸರಣದ ದಿಕ್ಕಿಗೆ ಲಂಬವಾಗಿರುತ್ತವೆ ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ನಾವು ನೋಡಿದ್ದೇವೆ ಸಂಖ್ಯೆ ಎರಡು ಒಂದು ಪಾಯಿಂಟ್ ಚಾರ್ಜ್ ವಿಕಿರಣವಾಗಿದ್ದರೆ ಶಕ್ತಿ p ಎಂದು ಭಾವಿಸೋಣ ನೀವು ದೂರ ಮತ್ತು ದೂರ ಹೋದಂತೆ ಅದೇ ಶಕ್ತಿಯು ದೊಡ್ಡದಾದ ಮತ್ತು ದೊಡ್ಡದಾದ ಪ್ರದೇಶಕ್ಕೆ ಹೋಗುವುದನ್ನು ಪ್ರಾರಂಭಿಸುತ್ತದೆ ಮತ್ತು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಶಕ್ತಿಯು ಏನೂ ಅಲ್ಲ ಆದರೆ ಇ ಚೌಕಕ್ಕೆ ಅನುಪಾತದಲ್ಲಿರುವ ಪಾಯಿಂಟಿಂಗ್ ವೆಕ್ಟರ್ ಆದ್ದರಿಂದ ಪಾಯಿಂಟಿಂಗ್ ವೆಕ್ಟರ್ ಅಥವಾ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಶಕ್ತಿಯು ವಿಕಿರಣದ ಬಿಂದು ಮೂಲವನ್ನು ರೂಪಿಸುತ್ತದೆ ಇದು 1 ಓವರ್ r ಸ್ಕ್ವೇರ್ ಅನುಪಾತದಲ್ಲಿರುತ್ತದೆ ಇಲ್ಲಿ r ಬಿಂದು ಮೂಲದಿಂದ ದೂರವಾಗಿರುತ್ತದೆ ಮತ್ತು ಇದು E ಕ್ಷೇತ್ರವು 1 ಓವರ್ r ಗೆ ಅನುಪಾತದಲ್ಲಿರುತ್ತದೆ ಎಂದು ಸೂಚಿಸುತ್ತದೆ ಚಿತ್ರಾತ್ಮಕವಾಗಿ ನೋಡೋಣ ನನ್ನ ಬಳಿ ಪಾಯಿಂಟ್ನ ಮೂಲವಿದ್ದರೆ ಅದನ್ನು ಇಲ್ಲಿ ಹಸಿರು ಬಣ್ಣದಿಂದ ಮಾಡೋಣ ನಂತರ ದೂರದಲ್ಲಿ r ವಿಕಿರಣವು ಈ ರೀತಿಯಲ್ಲಿ ಹೊರಹೋಗುತ್ತಿದ್ದರೆ ನಾನು E ಕ್ಷೇತ್ರವನ್ನು ಹೊಂದಿದ್ದೇನೆ ಇಲ್ಲಿ ತೋರಿಸಿರುವಂತೆ ಅಥವಾ ಪೇಪರ್ಗೆ ಹೋಗಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಪ್ರಸರಣದ ದಿಕ್ಕಿಗೆ ಲಂಬವಾಗಿರುತ್ತದೆ ಮತ್ತು e ಈಗ 1 ಓವರ್ r ಗೆ ಅನುಪಾತದಲ್ಲಿರುತ್ತದೆ ವೇಗವರ್ಧಕ ಚಾರ್ಜ್ ನನಗೆ ಪ್ರಸರಣ ಅಡಚಣೆಯನ್ನು ನೀಡುತ್ತದೆ ಎಂದು ನಾನು ತೋರಿಸಿದರೆ ಅದು E ಕ್ಷೇತ್ರವು 1 ಓವರ್ r ಆಗಿದೆ ಮತ್ತು ಪ್ರಸರಣದ ಲಂಬ ದಿಕ್ಕಾಗಿರುತ್ತದೆ ನಾನು ಅವರಿಗೆ ವಿಕಿರಣವನ್ನು ತೋರಿಸಿದ್ದೇನೆ ಆದ್ದರಿಂದ ನಾವು ಅದನ್ನು ನೋಡೋಣ ಈ ಶುಲ್ಕವು ವಿಶ್ರಾಂತಿಯಲ್ಲಿದೆ ಎಂದು ಭಾವಿಸೋಣ ನಾನು ವಿಶ್ರಾಂತಿಯಲ್ಲಿ ಚಾರ್ಜ್ ತೆಗೆದುಕೊಳ್ಳುತ್ತೇನೆ ಇದು ವಿದ್ಯುತ್ ಕ್ಷೇತ್ರವನ್ನು ಹೊಂದಿದೆ ಹೀಗೆ ಮೂರ್ನಾಲ್ಕು ಸಾಲು ಸಾಲುಗಳನ್ನು ಮಾಡುತ್ತೇನೆ ಮತ್ತು ಈ E ಕ್ಷೇತ್ರವು ಏನೂ ಅಲ್ಲ ಆದರೆ q ಓವರ್ 4 pi ಎಪ್ಸಿಲಾನ್ 0 r ಸ್ಕ್ವೇರ್ ಅಲ್ಲಿ r ದೂರ ಮತ್ತು ಈ ಕ್ಷೇತ್ರವು ರೇಡಿಯಲ್ ಔಟ್ ಆಗಿದೆ ಈಗ ಊಹಿಸಿಕೊಳ್ಳಿ ಇದು ಒಂದು ಹಂತವಾಗಿದೆ ಹಂತ ಎರಡು ಈ ಚಾರ್ಜ್ಗೆ ಬಹಳ ಕಡಿಮೆ ಅವಧಿಯ tau ಪ್ರಚೋದನೆಯನ್ನು ನೀಡುತ್ತದೆ ಇದರಿಂದ ಅದು ವೇಗ v ಅನ್ನು ಪಡೆಯುತ್ತದೆ ಮತ್ತು ಮತ್ತೆ ನಾವು ವೇಗದ ಪ್ರಮಾಣವು ಈ ಬೆಳಕಿನ ವೇಗಕ್ಕಿಂತ ಕಡಿಮೆ ಇರುವ ಸಂದರ್ಭಗಳ ಮೇಲೆ ಕೇಂದ್ರೀಕರಿಸಲಿದ್ದೇವೆ ಆದ್ದರಿಂದ ಈ ಚಾರ್ಜ್ ಈಗ ವೇಗ v ವೆಲಾಸಿಟಿ v ಜೊತೆಗೆ ಚಲಿಸುತ್ತಿದೆ ಇದು tau ಸಮಯಕ್ಕೆ ಬಹಳ ಕಾಲ ಈ tau ಪ್ರಚೋದನೆಯನ್ನು ನೀಡಲಾಗಿದೆ ಈಗ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಇಲ್ಲಿ ಈ ಚಾರ್ಜ್ ಆರಂಭದಲ್ಲಿ ವಿಶ್ರಾಂತಿಯಲ್ಲಿತ್ತು ಮತ್ತು ಈ ಕ್ಷೇತ್ರವು ಹಾಗೆ ಹೋಗುತ್ತಿದೆ ನಾನು ಅದನ್ನು ರೇಡಿಯಲ್ ಔಟ್ ಮಾಡುತ್ತಿದ್ದೇನೆ ಮತ್ತು ಇದಕ್ಕೆ ಕಿಕ್ ನೀಡಲಾಗಿದೆ ಆದ್ದರಿಂದ ಸಮಯಕ್ಕೆ ಅದು ಇಲ್ಲಿಗೆ ತಲುಪುತ್ತದೆ ವಿಷಯಗಳು ಸ್ವಲ್ಪ ಉತ್ಪ್ರೇಕ್ಷಿತವಾಗಿವೆ ಇದು ಈ v t ದೂರವನ್ನು ತಲುಪುತ್ತದೆ ಈಗ ಇದೇ ಸಮಯದಲ್ಲಿ t ಅದೇ ಸ್ಥಾನದಲ್ಲಿರುವ ಚಾರ್ಜ್ಗಳು ಕ್ಷೇತ್ರವೂ ಬದಲಾಗಿರುವುದರಿಂದ ಮತ್ತು v ತುಂಬಾ ಚಿಕ್ಕದಾಗಿದೆ ಆದರೂ ಕ್ಷೇತ್ರವು ಈ ಚಾರ್ಜ್ನ ಸ್ಥಾನದ ಬಗ್ಗೆ ರೇಡಿಯಲ್ ಆಗಿರುತ್ತದೆ ನಾನು ವಿಶ್ರಾಂತಿಯಲ್ಲಿದ್ದಾಗ ಚಾರ್ಜ್ಗಾಗಿ ಮಾಡಿದ ಅದೇ ಸಾಲುಗಳನ್ನು ಮತ್ತೊಮ್ಮೆ ಮಾಡುತ್ತೇನೆ ಆದಾಗ್ಯೂ ಇದು ಬಾಹ್ಯಾಕಾಶದಾದ್ಯಂತ ರೇಡಿಯಲ್ ಆಗಿರಬಾರದು ಅಥವಾ ಬಾಹ್ಯಾಕಾಶದಾದ್ಯಂತ ಈ ಕೆಂಪು ಕ್ಷೇತ್ರವಾಗಿರಬಾರದು ಏಕೆಂದರೆ ಈ ಪ್ರಸರಣವು ಬೆಳಕಿನ ಸೀಮಿತ ವೇಗವಾಗಿದೆ ಆದ್ದರಿಂದ ಇದು ಮರುಹಂಚಿಕೆಯಾಗುತ್ತದೆ ಕೆಂಪು ಕ್ಷೇತ್ರವು c t ದೂರದವರೆಗೆ ಮಾತ್ರ ವಿಸ್ತರಿಸುತ್ತದೆ ಆದ್ದರಿಂದ ಈ ಅಂತರವು c t ಆಗಿರುತ್ತದೆ ಅದರ ನಂತರ ಕೆಲವು ಅವಧಿಗೆ tau ಈಗ ನನಗೆ ಕ್ಷೇತ್ರ ಏನೆಂದು ತಿಳಿದಿಲ್ಲ ಆದರೆ ಖಂಡಿತವಾಗಿಯೂ ರೇಡಿಯಲ್ ಆಗಬೇಕಾಗಿಲ್ಲ ಕಾರಣ ತುಂಬಾ ಸರಳವಾಗಿದೆ tau ಆ ಸಣ್ಣ ಅವಧಿಯಲ್ಲಿ ಚಾರ್ಜ್ ವೇಗವನ್ನು ಹೆಚ್ಚಿಸುತ್ತಿತ್ತು ಮತ್ತು ಆದ್ದರಿಂದ ನಾನು ಅದಕ್ಕೆ ಜಡತ್ವದ ಚೌಕಟ್ಟನ್ನು ಜೋಡಿಸಲು ಸಾಧ್ಯವಿಲ್ಲ ನಾನು ಅದಕ್ಕೆ ಜಡತ್ವದ ಚೌಕಟ್ಟಿನಲ್ಲಿ ಲಗತ್ತಿಸಬಹುದಾದರೆ ಆ ಕ್ಷೇತ್ರದಲ್ಲಿರುವ ಕ್ಷೇತ್ರವು ಸುತ್ತಿನ ಚೌಕಟ್ಟಿನಲ್ಲಿ ಅಸ್ತಿತ್ವದಲ್ಲಿದೆ ಎಂದು ನಾನು ನೋಡುತ್ತೇನೆ ಆದರೆ ನನಗೆ ಗೊತ್ತಿಲ್ಲ ನನಗೆ ಖಚಿತವಾಗಿ ತಿಳಿದಿದೆ ಏಕೆಂದರೆ ಅದು ವೇಗವನ್ನು ಚಲಿಸುವಾಗ ನಾವು ಖಂಡಿತವಾಗಿಯೂ ತಿಳಿದಿರುತ್ತೇವೆ ಕ್ಷೇತ್ರವು ರೇಡಿಯಲ್ ಆಗಿರುವ ಚಾರ್ಜ್ಗೆ ನಾನು ಫ್ರೇಮ್ ಅನ್ನು ಲಗತ್ತಿಸಬಹುದು ಮತ್ತು ವೇಗವು ಚಿಕ್ಕದಾಗಿರುವುದರಿಂದ ಅದು ನೆಲದ ಚೌಕಟ್ಟಿನಲ್ಲಿ ರೇಡಿಯಲ್ ಆಗಿ ಉಳಿಯುತ್ತದೆ ಕ್ಷೇತ್ರದ c tau ಹೊರಗೆ ಮತ್ತೆ ರೇಡಿಯಲ್ ಎಂದು ನನಗೆ ಖಚಿತವಾಗಿ ತಿಳಿದಿದೆ ಇದು ಎರಡು ಪ್ರದೇಶಗಳ ನಡುವೆ ನನಗೆ ಗೊತ್ತಿಲ್ಲದ ಹಸಿರಿನ ಮೂಲಕ ನಾನು ತೋರಿಸುತ್ತಿದ್ದೇನೆ ಕ್ಷೇತ್ರದ ಸ್ವರೂಪ ಆದ್ದರಿಂದ ಈಗ ಈ ಚಿತ್ರವನ್ನು ಮತ್ತೊಮ್ಮೆ ಮಾಡೋಣ ಹಾಗಾಗಿ ನಾನು ಈ ಕಪ್ಪು ಬಣ್ಣವನ್ನು ರೆಸ್ಟ್ ಚಾರ್ಜ್ನಲ್ಲಿ ಹೊಂದಿದ್ದೇನೆ ಮತ್ತು c t ಮತ್ತು ಅದಕ್ಕಿಂತ ಸ್ವಲ್ಪ ದೂರದವರೆಗೆ ಆ ನಂತರ ಕ್ಷೇತ್ರವು ಎಲ್ಲಾ ಸ್ಥಳಗಳಲ್ಲಿ ರೇಡಿಯಲ್ ಆಗಿದೆ ಈ ಕಡೆಯೂ ಮಾಡೋಣ ಆದ್ದರಿಂದ ನಾನು ಈ ವೃತ್ತವನ್ನು ಮಾಡುತ್ತೇನೆ ಅದರ ಸುತ್ತಲೂ ಈ ರೀತಿಯ ಒಂದು ವೃತ್ತವಿದೆ ಈ ರೀತಿಯ ಇನ್ನೊಂದು ವೃತ್ತವಿದೆ ಕ್ಷೇತ್ರದ ವೃತ್ತದ ಹೊರಗೆ ರೇಡಿಯಲ್ ಆಗಿದೆ ಈ ಬದಿಯಲ್ಲಿಯೂ ಸಹ ಎರಡು ವೃತ್ತಗಳ ನಡುವಿನ ಈ ಅಂತರವು c ಬಾರಿ tau ಆಗಿದೆ tau ಆ ಸಣ್ಣ ಅವಧಿಯ ಸಮಯದಲ್ಲಿ ನಾನು ಪ್ರಚೋದನೆಯನ್ನು ನೀಡುತ್ತೇನೆ ಸಮಯದ ನಂತರ t ಚಾರ್ಜ್ ಕಣವು ಇಲ್ಲಿಗೆ ಬಂದಿದೆ ಈ ದೂರವು v t ಆಗಿರುತ್ತದೆ ಮತ್ತು ಈಗ ಕ್ಷೇತ್ರವು ಇದರಿಂದ ರೇಡಿಯಲ್ ಆಗಿ ಹೊರಬರುತ್ತದೆ ಆದರೆ ಈ ಆಂತರಿಕ ವಲಯದವರೆಗೆ ಮಾತ್ರ ಏಕೆಂದರೆ ಸ್ಥಳಾಂತರಗೊಂಡ ಮಾಹಿತಿಯು ಈ ಭಾಗಕ್ಕೆ ಮಾತ್ರ ತಲುಪುತ್ತದೆ ನಡುವೆ ಯಾವುದೋ ಸಂಭವಿಸುತ್ತದೆ ಈಗ ಮ್ಯಾಕ್ಸ್ವೆಲ್ನ ಸಮೀಕರಣದಲ್ಲಿ E ಯ ಡೈವರ್ಜೆನ್ಸ್ ಮೇಲ್ಮೈ ಮೇಲೆ ಸಂಯೋಜಿತವಾಗಿದೆ ಎಂದು ನಾವು ಊಹಿಸುತ್ತೇವೆ ಇದು ಎಪ್ಸಿಲಾನ್ 0 ಓವರ್ q ಗೆ ಸಮಾನವಾಗಿರುತ್ತದೆ ಇದು ಗಾಸ್Gausssನ ನಿಯಮವಾಗಿದೆ ಇದು ನಾನು ಯಾವ ಚೌಕಟ್ಟಿನಲ್ಲಿದ್ದರೂ ಅದು ಎಲ್ಲಿ ಉಳಿಯುತ್ತದೆ ಆದ್ದರಿಂದ ಸಾಲುಗಳ ಸಂಖ್ಯೆ ನಾನು ಚಾರ್ಜ್ ಅನ್ನು ಪ್ರತಿನಿಧಿಸುವ ಸಾಲುಗಳ ಸಂಖ್ಯೆಯನ್ನು ತೆಗೆದುಕೊಂಡರೆ ಹೊರಗೆ ಮತ್ತು ಒಳಗೆ ಒಂದೇ ಆಗಿರುತ್ತದೆ ಆದ್ದರಿಂದ ಅವರು ಅಲ್ಲಿರಬಹುದಾದ ಏಕೈಕ ಮಾರ್ಗವೆಂದರೆ ನಾನು ಈ ಹಸಿರು ಮೈದಾನದ ಮೂಲಕ ಇಲ್ಲಿಗೆ ಸಂಪರ್ಕಿಸುತ್ತೇನೆ ಇಲ್ಲಿ ಹಸಿರು ಕ್ಷೇತ್ರ ಇಲ್ಲಿ ಹಸಿರು ಕ್ಷೇತ್ರ ಇಲ್ಲಿ ಹಸಿರು ಕ್ಷೇತ್ರ ಬದಿಯಲ್ಲಿ ಹಸಿರು ಕ್ಷೇತ್ರ ಹಾಗಾಗಿ ಕ್ಷೇತ್ರದ ಸಾಲುಗಳು ಈ ರೀತಿ ಕಾಣುತ್ತಿವೆ ನಾನು ಅವುಗಳನ್ನು ಇಲ್ಲಿ ಈ ರೀತಿ ಸ್ಪಷ್ಟವಾಗಿ ಒಂದು ಬಣ್ಣದಲ್ಲಿ ಮಾಡೋಣ ಹೊರಗೆ ಹೋಗುತ್ತದೆ ಇಲ್ಲಿಗೆ ಬರುತ್ತದೆ ಹೀಗೆ ಹೊರಗೆ ಹೋಗುತ್ತದೆ ಮತ್ತು ಹೊರಹೋಗುತ್ತದೆ ಅಂತೆಯೇ ಇಲ್ಲೂ ಮೇಲಕ್ಕೆ ಹೋಗುತ್ತದೆ ಹೀಗೆ ಹೊರಹೋಗುತ್ತದೆ ಮತ್ತು ಹೊರಹೋಗುತ್ತದೆ ಮತ್ತು ಇದು ಕ್ಷೇತ್ರ ರೇಖೆಯ ರಚನೆಯನ್ನು ನೀವು ನೋಡುತ್ತೀರಿ ಬದಿಯಲ್ಲಿರುವ ಚಕ್ರವು ಈ ರೀತಿಯಾಗಿದೆ ಮತ್ತೆ ಒಳಗಿದ್ದ ಜಾಗ ನೋಡಿದಾಗ ರೇಡಿಯಲ್ ಆಗಿತ್ತು ಸ್ಥಿರ ವೇಗದಲ್ಲಿ ಚಲಿಸುವ ಚಾರ್ಜ್ನಲ್ಲಿ ಕುಳಿತಾಗ ಕ್ಷೇತ್ರ ಮತ್ತೆ ನಾನು ಆ ಚೌಕಟ್ಟಿನಲ್ಲಿ ನೋಡಿದೆ ಸಣ್ಣ ವೇಗಕ್ಕಾಗಿ ನಾನು ಹೇಳಬಲ್ಲೆ ಮೈದಾನದ ಚೌಕಟ್ಟಿನಲ್ಲಿ ಕ್ಷೇತ್ರವು ಮೂಲಭೂತವಾಗಿ ಒಂದೇ ಆಗಿರುತ್ತದೆ ನಡುವೆ ನನಗೆ ಗೊತ್ತಿಲ್ಲ ನನಗೆ ತಿಳಿದಿರುವ ಏಕೈಕ ವಿಷಯವೆಂದರೆ ಸಾಲುಗಳ ಸಂಖ್ಯೆಯು ಹೊರಗೆ ಅಥವಾ ಒಳಗೆ ಒಂದೇ ಆಗಿರಬೇಕು ಮತ್ತು ಆದ್ದರಿಂದ ಇದು ನೀಲಿ ರೇಖೆಯು ದಾರಿಯನ್ನು ತೋರಿಸುತ್ತದೆ ನಾನು ಅವುಗಳನ್ನು ಸಂಪರ್ಕಿಸುವ ಏಕೈಕ ಮಾರ್ಗವಾಗಿದೆ ನಾವು ಅವುಗಳನ್ನು ಸಂಪರ್ಕಿಸಲು ಸರಳವಾದ ಮಾರ್ಗ ಮಾತ್ರ ಆದರೆ ನಾನು ಅವರನ್ನು ಈ ರೀತಿ ಸಂಪರ್ಕಿಸಿದರೆ ಆಸಕ್ತಿದಾಯಕ ಏನೋ ಸಂಭವಿಸುತ್ತದೆ ಇಲ್ಲಿ ಎರಡು ವಲಯಗಳ ನಡುವಿನ ಈ ಪ್ರದೇಶದಲ್ಲಿ ನೀಲಿ ರೇಖೆಯು ದಿಕ್ಕುಗಳ ರೇಡಿಯಲ್ ದಿಕ್ಕಿಗೆ ಲಂಬವಾಗಿರುವ ಘಟಕವನ್ನು ಹೊಂದಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಏನಾಗುತ್ತಿದೆ ಈಗ ನಾವು ವೇಗವರ್ಧನೆಗೆ ಪ್ರಚೋದನೆಯನ್ನು ನೀಡುತ್ತಿದ್ದಂತೆ c tau ಅಗಲವಿರುವ ಈ ಸಣ್ಣ ಪ್ರದೇಶವು c ವೇಗದೊಂದಿಗೆ ಇದನ್ನು ಪ್ರಚಾರ ಮಾಡಲು ಪ್ರಾರಂಭಿಸಿದೆ ಆದ್ದರಿಂದ ಈ ಪ್ರದೇಶವು ಅಸ್ತಿತ್ವದಲ್ಲಿದೆ ಆ ಸಮಯದಲ್ಲಿ ಗಾತ್ರಕ್ಕೆ ಅನುಗುಣವಾಗಿ ಚಾರ್ಜ್ ವೇಗಗೊಂಡಾಗ ಅದು ರೇಡಿಯಲ್ ದಿಕ್ಕಿಗೆ ಲಂಬವಾಗಿರುವ ಕ್ಷೇತ್ರವನ್ನು ಅಥವಾ ಪ್ರಸರಣದ ಲಂಬ ದಿಕ್ಕನ್ನು ಹೊಂದಿರುತ್ತದೆ ಆದ್ದರಿಂದ ಚಾರ್ಜ್ ವೇಗಗೊಳ್ಳುತ್ತಿರುವಾಗ ಆ ಕಾಲದಲ್ಲಿ ಒಂದು ಕ್ಷೇತ್ರವಿದೆ ಎಂದು ನಾವು ಸ್ಥಾಪಿಸಿದ್ದೇವೆ ಅದು ಪ್ರಸರಣದ ದಿಕ್ಕಿಗೆ ಲಂಬವಾಗಿರುತ್ತದೆ ಮುಂದೆ ನಾವು 1 ಓವರ್ r ಎಂದು ತೋರಿಸಲು ಬಯಸುತ್ತೇವೆ ಮತ್ತು ಆದ್ದರಿಂದ ವಿಕಿರಣಗೊಂಡ ಶಕ್ತಿಯನ್ನು ಲೆಕ್ಕಹಾಕಿ